ಇಂಜಿನಿಯರಿಂಗ್ ಗಣಿತ I ಕುರಿತು ಉಪನ್ಯಾಸಗಳಿಗೆ ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 10 ನಾವು ಉನ್ನತ ಆದೇಶದ ಭಾಗಶಃ ಉತ್ಪನ್ನಗಳ ಬಗ್ಗೆ ಮಾತನಾಡುತ್ತೇವೆ ಕೊನೆಯ ಉಪನ್ಯಾಸದಲ್ಲಿ ನಾವು ನ ಭಾಗಶಃ ಉತ್ಪನ್ನಗಳನ್ನು ನೋಡಿದ್ದೇವೆ ಆದ್ದರಿಂದ ಕೊನೆಯ ಉಪನ್ಯಾಸದಲ್ಲಿ ಮೊದಲ ಆದೇಶದ ಭಾಗಶಃ ಉತ್ಪನ್ನಗಳನ್ನು ಮಾಡಿದ್ದೇವೆ ಅಲ್ಲಿ ಮೂಲಭೂತ ವ್ಯಾಖ್ಯಾನವನ್ನು ಆದರಿಸಿ ನಲ್ಲಿ ಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನವನ್ನು ಪಡೆದಿದ್ದೆವು ಆದ್ದರಿಂದ ನಲ್ಲಿ ಹೆಚ್ಚಳವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಅಥವಾ ನಾವು x ಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಕಾರ್ಯದಲ್ಲಿನ ಹೆಚ್ಚಳ ಮೌಲ್ಯವನ್ನು ಡೆಲ್ಟಾ ಏರಿಕೆಯಿಂದ ಭಾಗಿಸಿ ಮಿತಿ ಅಸ್ತಿತ್ವದಲ್ಲಿ ಇದ್ದರೆ ಮಿತಿಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ x ಗೆ ಸಂಬಂಧಿಸಿದಂತೆ ಮೊದಲ ಆದೇಶದ ಭಾಗಶಃ ವ್ಯುತ್ಪನ್ನ ಆಗಿರುತ್ತದೆ ಮತ್ತು ಹಾಗೆಯೇ y ಗೆ ಸಂಬಂಧಿಸಿದಂತೆ ಮೊದಲ ಆದೇಶದ ಭಾಗಶಃ ಉತ್ಪನ್ನವನ್ನು ನಲ್ಲಿ ಮಿತಿ ಅಸ್ತಿತ್ವದಲ್ಲಿ ಇದ್ದರೆ ಹೊಂದಿರುತ್ತವೆ ಈಗ ನಾವು ಇದನ್ನು ಉನ್ನತ ಕ್ರಮಾಂಕದ ಉತ್ಪನ್ನಗಳಿಗಾಗಿ ಮುಂದುವರಿಸುತ್ತೇವೆ ಆದ್ದರಿಂದ ಉದಾಹರಣೆಗೆ ಗೆ ಸಂಬಂಧಿಸಿದಂತೆ ನ ಭಾಗಶಃ ವ್ಯುತ್ಪನ್ನವನ್ನು ಎರಡು ಬಾರಿ ತೆಗೆದುಕೊಂಡರೆ ಏನಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸಂಕೇತವನ್ನು ಉಪಯೋಗಿಸುತ್ತೇವೆ ನಾವು x ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನವನ್ನು ಹೊಂದಿದ್ದೇವೆ ಮತ್ತು ಉದಾಹರಣೆಗೆ x ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನವನ್ನು ಮತ್ತೆ ತೆಗೆದುಕೊಳ್ಳಲು ಅದೇ ಕಲ್ಪನೆಯನ್ನು ಉಪಯೋಗಿಸುತ್ತೇವೆ ಏಕೆಂದರೆ ನಾವು x ಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನವನ್ನು ತೆಗೆದುಕೊಂಡಾಗ ಇದು ಮತ್ತೊಂದು ಕಾರ್ಯವಾಗಿದೆ ಮತ್ತು ಈ ಕಾರ್ಯಕ್ಕೆ ನಾವು x ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನವನ್ನು ಪುನಹ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಮೂಲತಃ ಇದು ಆಗಿದೆ ತದನಂತರ ಇದು ಮತ್ತೊಂದು ಕಾರ್ಯ ಕಾರ್ಯವಾಗಿದ್ದು ಇದನ್ನ ನಾವು ಎಂದು ಕರೆಯುತ್ತೇವೆ ಇದು ಮೂಲತಃ ಈ ಭಾಗಶಃ ಉತ್ಪನ್ನಗಳ ಸಂಕೇತವಾಗಿದೆ ಆದ್ದರಿಂದ ನಾವು ಈಗ ಏನು ಮಾಡುತ್ತಿದ್ದೇವೆ ಈ ಕ್ರಿಯೆಯ ಭಾಗಶಃ ಉತ್ಪನ್ನಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಈಗ ನಾವು ಕಲಿತ ಅದೇ ವ್ಯಾಖ್ಯಾನವು ಎಂದು ಈ ಮಿತಿಯ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಇಲ್ಲಿ ಮಿತಿಯನ್ನು ನಮ್ಮ ಕಾರ್ಯ ಗೆ ತೆಗೆದುಕೊಳ್ಳುತ್ತೇವೆ ಉದಾಹರಣೆಗೆ ನಾವು ಪಾಯಿಂಟ್ನ್ನು ತೆಗೆದುಕೊಂಡರೆ ಗೆ ಸಂಬಂಧಿಸಿದ ಎರಡನೇ ಭಾಗಶಃ ಉತ್ಪನ್ನ ಎಂದರೆ ನಾವು ಹೆಚ್ಚಳವನ್ನು ಮಾಡುತ್ತೇವೆ ಮತ್ತು ಹಾಗೆಯೇ ಉಳಿಯುತ್ತದೆ ನಂತರ ಕಾರ್ಯ ದ ಮೌಲ್ಯವನ್ನು ಪಡೆದು ಹಾಗೂ ನಲ್ಲಿನ ಮೌಲ್ಯವನ್ನು ಕಳೆದು ಈ ಹೆಚ್ಚಳವನ್ನು ನಿಂದ ಆದ್ದರಿಂದ ಇದು ಗೆ ಸಂಬಂಧಿಸಿದಂತೆ ಎರಡನೇ ಕ್ರಮಾಂಕದ ವ್ಯುತ್ಪನ್ನದ ವ್ಯಾಖ್ಯಾನವಾಗಿದೆ ಇಲ್ಲಿ ಮತ್ತೆ ಸಂಕೇತವನ್ನು ಉಪಯೋಗಿಸುತ್ತೇವೆ ಆದ್ದರಿಂದ ಗೆ ಸಂಬಂಧಿಸಿದಂತೆ ನ ಭಾಗಶಃ ಉತ್ಪನ್ನ ಎರಡು ಬಾರಿಗ ತೆಗೆದುಕೊಳ್ಳುವುದರಿಂದ ಅಥವಾ ಎಂಬ ಈ ಸಂಕೇತವನ್ನ ಬಳಸುತ್ತೇವೆ ಆದ್ದರಿಂದ ಇದು ಗೆ ಸಂಬಂಧಿಸಿದಂತೆ ಎರಡನೇ ಕ್ರಮಾಂಕದ ಭಾಗಶಃ ವ್ಯುತ್ಪನ್ನ ಆಗಿದೆ ಅಂತೆಯೇ ನಾವು ಗೆ ಸಂಬಂಧಿಸಿದ ಭಾಗಶಃ ವ್ಯುತ್ಪನ್ನವನ್ನು ತೆಗೆದುಕೊಂಡು ನಂತರ ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುವಾಗ ಇದೇ ರೀತಿಯ ಸಂಕೇತವನ್ನ ಬಳಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಸಂಕೇತ ಅಥವಾ ವನ್ನು ಇನ್ನು ಕೆಲವರು ತಮ್ಮ ಬರವಣಿಗೆಯಲ್ಲಿ ಇದನ್ನು ಅಥವಾ ಎಂದು ಆದ್ದರಿಂದ ನಾವು ಈ ಸಂಕೇತವನ್ನು ಅನುಸರಿಸುತ್ತೇವೆ ಹಾಗೂ ಮೊದಲು ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನವನ್ನು ಪಡೆದು ನಂತರ ನಾವು ಗೆ ಸಂಬಂಧಿಸಿದ ಭಾಗಶಃ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಈ ಆದೇಶವನ್ನು ಇಲ್ಲಿ ಎಂಬುದಾಗಿ ಮತ್ತು ವ್ಯುತ್ಪನ್ನವನ್ನು ಅಥವಾ ಎನ್ನುತ್ತೇವೆ ಇದರರ್ಥ ಗೆ ಸಂಬಂಧಿಸಿದಂತೆ ಮೊದಲ ಭಾಗಶಃ ಉತ್ಪನ್ನ ಪಡೆದು ನಂತರ y ಗೆ ಸಂಬಂಧಿಸಿದಂತೆ ಪಡೆಯುವುದಾಗಿದೆ ಆದ್ದರಿಂದ ಇದೇ ರೀತಿ ಎರಡು ಬಾರಿ ಸಂಬಂಧಿಸಿದ ಭಾಗಶಃ ವ್ಯುತ್ಪನ್ನ ಸೂಚಿಸುತ್ತೇವೆ ಮತ್ತು ಇಲ್ಲಿ ಅಥವಾ ಎಂಬ ಸಂಕೇತವನ್ನು ಬಳಸುತ್ತೇವೆ ಅಥವಾ ನಾವು ಮೊದಲು ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನವನ್ನು ಪಡೆದು ನಂತರ ನಾವು ಗೆ ಸಂಬಂಧಿಸಿದ ಭಾಗಶಃ ವ್ಯುತ್ಪನ್ನವನ್ನು ತೆಗೆದುಕೊಳ್ಳಬಹುದು ಇದನ್ನು ನಾವು ಅಥವಾ ಇದು ಕೇವಲ ಸಂಕೇತವಾಗಿದೆ ಮತ್ತು ಇಲ್ಲಿ ಉತ್ಪನ್ನ ಅಥವಾ ಗಳನ್ನು ನಾವು ಮಿಶ್ರ ಉತ್ಪನ್ನಗಳೆಂದು ಕರೆಯಲಾಗುತ್ತದೆ ಏಕೆಂದರೆ ಇಲ್ಲಿ ಸಂಬಂಧಿಸಿದಂತೆ ತದನಂತರ y ಗೆ ಸಂಬಂಧಿಸಿದಂತೆ ಅಥವಾ ನಾವು ಮೊದಲು ಗೆ ಸಂಬಂಧಿಸಿದಂತೆ ನಂತರ ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇವುಗಳನ್ನು ಮಿಶ್ರ ಉತ್ಪನ್ನಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಮಿಶ್ರ ವ್ಯುತ್ಪನ್ನ and ವನ್ನು ನಲ್ಲಿ ಮೂಲದಲ್ಲಿ ನೇರವಾಗಿ ಲೆಕ್ಕಾಚಾರ ಮಾಡೋಣ ಆದ್ದರಿಂದ ನಾವು ಚರ್ಚಿಸಿದಂತೆ ಎಂದರೆ ಗೆ ಸಂಬಂಧಿಸಿದ ಭಾಗಶಃ ಉತ್ಪನ್ನಕ್ಕೆ ಗೆ ಸಂಬಂಧಿಸಿದ ಭಾಗಶಃ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುವುದಾಗಿದೆ ಆದ್ದರಿಂದ ಇದನ್ನು ಸಂಕ್ಷಿಪ್ತವಾಗಿ ಇಂದು ಸೂಚಿಸಬಹುದು ಆದ್ದರಿಂದ ನಾವು ಭಾಗಶಃ ಉತ್ಪನ್ನ ಪಡೆದು ನಂತರ ಗೆ ಸಂಬಂಧಿಸಿದ ಭಾಗಶಃ ಉತ್ಪನ್ನ ಪಡೆಯಬೇಕಾಗಿದೆ ಆದ್ದರಿಂದ ನಾವು ಈ ನ ಭಾಗಶಃ ಉತ್ಪನ್ನವನ್ನು ಗೆ ಸಂಬಂಧಿಸಿದಂತೆ ಪಡೆಯಲು ಬಯಸುತ್ತೇವೆ ಈ ಸಹ ಮತ್ತು ನ ಕಾರ್ಯವಾಗಿದೆ ಮತ್ತು ಗೆ ಸಂಬಂಧಿಸಿದಂತೆ ಈ ಭಾಗಶಃ ಉತ್ಪನ್ನದ ಬಗ್ಗೆ ಮಾತನಾಡಬಹುದು ಆದ್ದರಿಂದ ವ್ಯಾಖ್ಯಾನ ತಕ್ಕಂತೆ ಗೆ ಸಂಬಂಧಿಸಿದ ಭಾಗಶಃ ಉತ್ಪನ್ನ ಎಂದರೆ ನಾವು ಮಿತಿ ಅನ್ನು ತೆಗೆದುಕೊಳ್ಳುತ್ತೇವೆಮತ್ತು ಕಾರ್ಯ ವನ್ನು ತೆಗೆದುಕೊಳ್ಳುತ್ತೇವೆ ಹಾಗೂ ನಾವು ವ್ಯುತ್ಪನ್ನವನ್ನು ನಲ್ಲಿ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನೀವು ಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನಗಳ ಅದೇ ವ್ಯಾಖ್ಯಾನ ಆದ್ದರಿಂದ ಬದಲಾಗಿ ಇಲ್ಲಿ ಬಳಸಿದ್ದೇವೆ ಏಕೆಂದರೆ ನಾವು ಗೆ ಸಂಬಂಧಿಸಿದಂತೆ ಕ್ರಿಯೆಯ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಈಗ ಈ ಸಂದರ್ಭದಲ್ಲಿ ನಾವು ಎಂದರೇನು ಎಂದು ತಿಳಿದುಕೊಳ್ಳಬೇಕು ನಂತರ ನಾವು ವನ್ನು ಇಲ್ಲಿ ಬಳಸಬಹುದು ಮತ್ತು ಎಂದರೇನು ಎಂದು ನಾವು ತಿಳಿದುಕೊಳ್ಳಬೇಕು ನಂತರ ನಾವು ಆ ಮೌಲ್ಯವನ್ನು ಇಲ್ಲಿ ಬಳಸಬಹುದು ಮತ್ತು ಈ ಮಿಶ್ರ ಆದೇಶ ಭಾಗಶಃ ಉತ್ಪನ್ನವನ್ನು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಅನ್ನು ಲೆಕ್ಕಾಚಾರ ಮಾಡೋಣ ಈಗ ಎಂದರೆ ಗೆ ಸಂಬಂಧಿಸಿದ ಭಾಗಶಃ ಉತ್ಪನ್ನವಾಗಿದೆ ಆದ್ದರಿಂದ ನಾವು ಈಗ ವ್ಯಾಖ್ಯಾನವನ್ನು ಬಳಸಬೇಕಾಗಿದೆ ಮತ್ತು ಕ್ರಿಯೆ ಈಗ ನಾವು f ಕಾರ್ಯವನ್ನು ಬಳಸುತ್ತಿದ್ದೇವೆ ಮತ್ತು y ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನ ಪಡೆಯಲು ಆರ್ಗ್ಯುಮೆಂಟ್ನಲ್ಲಿ ಹೆಚ್ಚಳ ಇರಬೇಕು ನಾವು ಸ್ಪರ್ಶ ಮಾಡದ ಕಾರಣ ಅದು ಹಾಗೆಯೇ ಉಳಿಯುತ್ತದೆ ಮತ್ತು ಇಲ್ಲಿ ನಾನು ಬರೆಯುತ್ತಿದ್ದೇನೆ ಅದು ಕೇವಲ ಮತ್ತು ನಲ್ಲಿ ನ ಕಾರ್ಯ ಮೌಲ್ಯವನ್ನು ಮೈನಸ್ ಮಾಡಿ ಬಳಿಕ ಭಾಗಿಸಲಾಗುತ್ತದೆ ಏಕೆಂದರೆ ನಾವು ಗೆ ಸಂಬಂಧಿಸಿದಂತೆ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಈಗ ನಾವು ಈ ಡೆಲ್ಟಾ ವನ್ನು ಲೆಕ್ಕಾಚಾರ ಮಾಡುವುದಾದರೆ ನಾವು ಬದಲಿಸಬೇಕು ಈಗ ಇಲ್ಲಿ ಆದ್ದರಿಂದ ಇದು ಅನ್ನು ಲೆಕ್ಕಾಚಾರ ಮಾಡಬೇಕು ಏನು ಆದ್ದರಿಂದ ಮತ್ತೆ ನಾವು ವ್ಯಾಖ್ಯಾನವನ್ನು ಬಳಸಬೇಕಾಗಿದೆ ಆದ್ದರಿಂದ ಮತ್ತು ನಾವು ಕಾರ್ಯವನ್ನು ಹೊಂದಿವೆ ನಾವು ಸಂಬಂಧಿಸಿದಂತೆ ಕಾರ್ಯ ಭಾಗಶಃ ಉತ್ಪನ್ನ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಹಾಗೆಯೇ ಉಳಿದು ಮೌಲ್ಯವನ್ನು ಪಡೆದು ನಂತರ ಮೈನಸ್ y ನಿಂದ ಆದ್ದರಿಂದ ಈ ಮಿತಿ ತೆಗೆದುಕೊಳ್ಳಬೇಕು ಮತ್ತು ಇಲ್ಲಿ ಒಂದು ವಾದವು 0 ಆಗಿದ್ದು ಅದನ್ನು ಗುಣಿಸುವುದರಿಂದ ಕಾರ್ಯದ ಮೌಲ್ಯ 0 ಆಗಿರುತ್ತದೆ ಮತ್ತು ಮೈನಸ್ ಮತ್ತು ನಿಂದ ಭಾಗಿಸಲಾಗುತ್ತದೆ ಆದ್ದರಿಂದ ಇದು 0 ಆಗಿರುತ್ತದೆ ಆದ್ದರಿಂದ y ಸಂಬಂಧಿಸಿದ ಭಾಗಶಃ ಉತ್ಪನ್ನ ನಲ್ಲಿ 0 ಆಗಿದೆ ಆದ್ದರಿಂದ ಇದು ಇಲ್ಲಿ 0 ಆದ್ದರಿಂದ ನಾವು ಈ ಎರಡನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಮತ್ತು ಇಲ್ಲಿ ಆದ್ದರಿಂದ ಆದ್ದರಿಂದ ನಾವು ಈ ಮಿತಿಯನ್ನು 1 ಎಂದು ಹೊಂದಿದ್ದೇವೆ ಆದ್ದರಿಂದ ಈ ಭಾಗಶಃ ವ್ಯುತ್ಪನ್ನ ಮಿಶ್ರ ಕ್ರಮವನ್ನು ನಾವು ಪಡೆದುಕೊಂಡಿದ್ದೇವೆ ಅದೇ ರೀತಿ ಈಗ ನಾವು ಎರಡನೇ ಕ್ರಮವನ್ನು ಲೆಕ್ಕಾಚಾರ ಮಾಡುತ್ತೇವೆ ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನ ಪಡೆದು ಮತ್ತು ಗೆ ಸಂಬಂಧಿಸಿದಂತೆ ನಂತರ ಭಾಗಶಃ ವ್ಯುತ್ಪನ್ನ ಪಡೆಯಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಆದೇಶದ ಕ್ರಮಕ್ಕೆ ಅಂದರೆ y ಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನ ಕ್ರಿಯೆಯನ್ನು ಗೆ ಬಳಸುತ್ತೇವೆ ಈ ಸಂದರ್ಭದಲ್ಲಿ ನಾವು ಮತ್ತೆ ವ್ಯಾಖ್ಯಾನವನ್ನು ಬಳಸುತ್ತೇವೆ ಆದ್ದರಿಂದ ಈ ಮತ್ತು ನಾವು ಕಾರ್ಯವನ್ನು ಬಳಸುತ್ತೇವೆ ಈಗ ಹಿಂದಿನ ಸ್ಲೈಡ್ನಂತೆ ನಾವು ಈ ಮತ್ತು ಹಿಂದಿನ ಬದಲಿಗೆ ಅನ್ನು ಲೆಕ್ಕಾಚಾರ ಮಾಡಬೇಕು ಆದ್ದರಿಂದ ಇಲ್ಲಿ ಈ ವ್ಯುತ್ಪನ್ನ ಏನಾಗುತ್ತದೆ ಮತ್ತೆ ಮಿತಿ ಗೆ ಇರಬೇಕು ಏಕೆಂದರೆ ನಾವು x ಗೆ ಸಂಬಂಧಿಸಿದಂತೆ f ನ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇಲ್ಲಿ ಆದ್ದರಿಂದ ಇಲ್ಲಿ ಮತ್ತು ನಂತರ ನಾವು ನಿಂದ ಭಾಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಮತ್ತು ರದ್ದಾಗುತ್ತದೆ ಮತ್ತು ನಾವು ತೆಗೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ಪದವು 0 ಕ್ಕೆ ಹೋಗುತ್ತದೆ ಮತ್ತು ನಮಗೆ ಇಲ್ಲಿ ಸಿಗುತ್ತದೆ ಅದು ಆದ್ದರಿಂದ ಇಲ್ಲಿ ಈ ವ್ಯುತ್ಪನ್ನವು ಮತ್ತು ನಂತರ ಪಡೆಯೋಣ ಈ ನ್ನು ಪಡೆಯಲು ವ್ಯಾಖ್ಯಾನವನ್ನು ನಾವು ಮತ್ತೆ ಬಳಸಬೇಕಾಗಿದೆ ಆದ್ದರಿಂದ ಮಿತಿ ಮತ್ತು ನಾವು ಮತ್ತು ಇಲ್ಲಿ ಒಂದು ವಾದವು 0 ಆಗಿರುವುದರಿಂದ ಹಾಗೂ ಈ ವಾದವನ್ನು ಗುಣಿಸುವುದರಿಂದ ಇದು ಆಗುತ್ತದೆ ಮತ್ತು ಮಿತಿ ಆದಾಗ ನಾವು ಮತ್ತೆ ಇಲ್ಲಿ 0 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು 0 ಅನ್ನು ಪಡೆದುಕೊಂಡಿದ್ದೇವೆ ಈಗ ನಾವು ಇಲ್ಲಿ ಬದಲಾವಣೆ ಮಾಡೋಣ ಆದ್ದರಿಂದ ಆಗುತ್ತದೆ ಮತ್ತು ಇಲ್ಲಿ ರದ್ದಾಗುತ್ತದೆ ಹಾಗೂ ನಾವು 1 ನ್ನು ಪಡೆಯುತ್ತೇವೆ ಇಲ್ಲಿ ಗಮನಿಸಿದರೆ ಹಿಂದಿನ ಸ್ಲೈಡ್ ಮತ್ತು ಈಗ ನಾವು ನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಈ ಎರಡು ಭಾಗಶಃ ಉತ್ಪನ್ನಗಳನ್ನು ಗಮನಿಸಿದಾಗ ಮೊದಲು y ಗೆ ಸಂಬಂಧಿಸಿದಂತೆ ನಂತರ ಗೆ ಸಂಬಂಧಿಸಿದಂತೆ ಅಥವಾ ಮೊದಲು ಗೆ ಮತ್ತು ನಂತರ y ಗೆ ಸಂಬಂಧಿಸಿದ ಭಾಗಶಃ ಉತ್ಪನ್ನಗಳು ಸಮಾನವಾಗಿರಬೇಕಾಗಿಲ್ಲ ಈ ಪ್ರಸ್ತುತ ಉದಾಹರಣೆಯಂತೆ ಇಲ್ಲಿ ಅದರ ಮೌಲ್ಯ 1 ಮತ್ತು 1 ಆಗಿದೆ ಆದ್ದರಿಂದ ಈ ಮಿಶ್ರ ಭಾಗಶಃ ಉತ್ಪನ್ನಗಳ ಸಮಾನತೆಯು ಯಾವಾಗ ಸಂಭವಿಸುತ್ತದೆ ಮತ್ತು ಎಲ್ಲವೂ ಈ ಬಿಂದುವಿನ ನೆರೆಹೊರೆಯಲ್ಲಿ ಅಸ್ತಿತ್ವದಲ್ಲಿ ಇರಬೇಕು ಆದ್ದರಿಂದ ಈ ಬಿಂದುವಿನಲ್ಲಿ ಮಾತ್ರವಲ್ಲ ಈ ಬಿಂದುವಿನ ನೆರೆಹೊರೆಯಲ್ಲಿಯೂ ಈ ಮೂರೂ ಅಸ್ತಿತ್ವದಲ್ಲಿ ಇರಬೇಕು ಮತ್ತು ಸಹ ಆ ಬಿಂದು 0 0 ನಲ್ಲಿ ನಿರಂತರವಾಗಿರಬೇಕು ಆ ಸಂದರ್ಭದಲ್ಲಿ ಈ ಬಿಂದುವಿನಲ್ಲಿ ಅಸ್ತಿತ್ವದಲ್ಲಿರುತ್ತದೆ ಮತ್ತು ಅದು ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಮೂಲತಃ ಈ ನ ನಿರಂತರತೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಥವಾ ಇಲ್ಲಿ ಮತ್ತೊಂದು ಸಮಾನಾಂತರ ಫಲಿತಾಂಶವಿದೆ ಮಿಶ್ರ ಉತ್ಪನ್ನಗಳು ಮತ್ತು ಇದ್ದರೆ ಅದನ್ನು ನೆನಪಿಟ್ಟುಕೊಳ್ಳುವುದು ಸುಲಭ ಆದ್ದರಿಂದ ಈ ಎರಡು ಉತ್ಪನ್ನಗಳು ಮತ್ತು ತೆರೆದ D ಡೊಮೇನ್ನಲ್ಲಿ ನಿರಂತರವಾಗಿ ಇದ್ದರೆ ಅವುಗಳ ಮೌಲ್ಯವು ಸಮಾನವಾಗಿರುತ್ತದೆ ನಂತರ ಡೊಮೇನ್ನ ಯಾವುದೇ ಭಾಗದಲ್ಲಿ ಈ ಮಿಶ್ರ ಆದೇಶ ಭಾಗಶಃ ಉತ್ಪನ್ನಗಳು ಸಮಾನವಾಗಿರುತ್ತದೆ ಆದ್ದರಿಂದ ಹಿಂದಿನ ಉದಾಹರಣೆಯಲ್ಲಿ ಖಂಡಿತವಾಗಿಯೂ ಆ ಭಾಗಶಃ ಉತ್ಪನ್ನಗಳು ನಿರಂತರವಾಗಿಲ್ಲ ಇಲ್ಲದಿದ್ದರೆ ಈ ಎರಡು ಉತ್ಪನ್ನಗಳು ಮತ್ತು ಸಮಾನವಾಗಿರುತ್ತಿದ್ದವು ಗೆ ಸಮಾನವಾಗಿರುತ್ತದೆ ಏಕೆಂದರೆ ಅದು ಸಾಕಷ್ಟು ಸ್ಥಿತಿಯಾಗಿದೆ ಆದ್ದರಿಂದ ಈ ಉತ್ಪನ್ನಗಳು ಎರಡನೇ ಭಾಗಶಃ ಉತ್ಪನ್ನಗಳು ನಿರಂತರವಾಗಿದ್ದರೆ ಅವು ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಇಲ್ಲಿಂದ ಏನು ತೀರ್ಮಾನಿಸಬಹುದು ಮಿಶ್ರ ಉತ್ಪನ್ನಗಳು ಸಮಾನ ಇಲ್ಲದಿದ್ದರೆ ಉತ್ಪನ್ನಗಳು ನಿರಂತರವಾಗಿ ಇರುವುದಿಲ್ಲ ಏಕೆಂದರೆ ಈ ಉತ್ಪನ್ನಗಳು ನಿರಂತರವಾಗಿದ್ದರೆ ಅವು ಸಮಾನವಾಗಿರಬೇಕು ಆದ್ದರಿಂದ ಮಿಶ್ರ ಕ್ರಮಾಂಕದ ಉತ್ಪನ್ನಗಳು ಸಮಾನವಾಗಿ ಇಲ್ಲದಿದ್ದರೆ ಆಗ ನಾವು ಆ ಉತ್ಪನ್ನಗಳು ನಿರಂತರವಾಗಿಲ್ಲ ಎಂದು ನಾವು ತೀರ್ಮಾನಿಸಬಹುದು ಆದ್ದರಿಂದ ಈ ಉದಾಹರಣೆಯಲ್ಲಿ ನೋಡೋಣ ನಾವು ಮೊದಲು ಮತ್ತು ಅನ್ನು ಲೆಕ್ಕಾಚಾರ ಮಾಡೋಣ ಆದ್ದರಿಂದ x ಗೆ ಸಂಬಂಧಿಸಿದಂತೆ ನಾವು ಎರಡನೇ ಕ್ರಮದ ಭಾಗಶಃ ವ್ಯುತ್ಪನ್ನವನ್ನು ಕಾರ್ಯಕ್ಕೆ ಲೆಕ್ಕಾಚಾರ ಮಾಡುತ್ತೇವೆ ವ್ಯಾಖ್ಯಾನದ ಪ್ರಕಾರ ನಮ್ಮಲ್ಲಿ ಮತ್ತು ಹಿಂದಿನ ಉದಾಹರಣೆಯಂತೆಯೇ ನಾವು ಈಗ ಅನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ ಇಲ್ಲಿ ಮಿತಿ ತೆಗೆದುಕೊಳ್ಳಬೇಕು ಮತ್ತು ಕಾರ್ಯ ಹಾಗೂ ಬಗ್ಗೆ ಮಾತನಾಡು ಆದ್ದರಿಂದ ಬದಲಾಗುವುದಿಲ್ಲ ಮತ್ತು ನಾವು ನಂತರ ನಾವು ಮೈನಸ್ ಮಾಡುತ್ತೇವೆ ಮತ್ತು ನಿಂದ ಆದ್ದರಿಂದ ಈ ಮಿತಿ ಏನು ಇಲ್ಲಿಅಂಶದಲ್ಲಿ ಮತ್ತು ಘನವಾಗಿ ಮತ್ತು ನಂತರದಲ್ಲಿ ನಿಂದ ಹಾಗೂ ಈ ಮಿತಿ ಯನ್ನುತೆಗೆದುಕೊಳ್ಳಬೇಕು ಆದ್ದರಿಂದ ನಲ್ಲಿ ಯು 0 ಆಗಿದೆ ಆದ್ದರಿಂದ ಇದು 0 ಆಗುತ್ತದೆ ಮತ್ತು ನಿಂದ ಭಾಸುತ್ತೇವೆ ಆದ್ದರಿಂದ ಈ ಇಲ್ಲಿ ರದ್ದುಪಡಿಸಲಾಗುತ್ತದೆ ಮತ್ತು ನಂತರ 0 ಎಂದು ತೆಗೆದುಕೊಳ್ಳುವ ಏಕೆಂದರೆ ಆದ್ದರಿಂದ ನಮಗೆ ಆದ್ದರಿಂದ ಆದಾಗ ಈ ಪದವು 0 ಕ್ಕೆ ಹೋಗುತ್ತದೆ ಮತ್ತು ಇದು ಇಲ್ಲಿ 0 ಆಗುತ್ತದೆ ಆದ್ದರಿಂದ ನೀವು ಈ ಮಿತಿಯನ್ನು 0 ಎಂದು ಹೊಂದಿದ್ದೀರಿ ಆದ್ದರಿಂದ ಈ ಸಂದರ್ಭದಲ್ಲಿ ಇದು 0 ಆಗಿದೆ ಈಗ ನಾವು ಇಲ್ಲಿ ಯನ್ನು ಲೆಕ್ಕಾಚಾರ ಮಾಡೋಣ ಆದ್ದರಿಂದನಲ್ಲಿ ಮಿತಿ ತದನಂತರ ನಾವು ಆದ್ದರಿಂದ ಮತ್ತೆ ಈ ಸಂದರ್ಭದಲ್ಲಿ ಇಲ್ಲಿ ಪದವು 0 ಮತ್ತು ಅಂಶ ಕೂಡ 0 ಆದ್ದರಿಂದ ಆದ್ದರಿಂದ 0 0 ನಲ್ಲಿ ಈ ಭಾಗಶಃ ಉತ್ಪನ್ನ 0 ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಮಗೆ ಇದು 0 ಮತ್ತು ಎರಡೂ 0 ಎಂದು ದೊರೆತಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈ ಭಾಗಶಃ ಅಥವಾ ಎರಡನೇ ಕ್ರಮದ ವ್ಯುತ್ಪನ್ನವನ್ನು 0 ಎಂದು ಪಡೆದುಕೊಂಡಿದ್ದೇವೆ ಈಗ ನೀವು ಇದರ ಈ ಕಾರ್ಯದ ಲೆಕ್ಕಾಚಾರ ಮಾಡುತ್ತೀರಿ ಇಲ್ಲಿ ಈಗ y ಗೆ ಸಂಬಂಧಿಸಿದ ಭಾಗಶಃ ಉತ್ಪನ್ನ ಫಂಕ್ಷನ್ನ ಗೆ ಪಡೆಯಲು ಮತ್ತೆ ವ್ಯಾಖ್ಯಾನವನ್ನು ಉಪಯೋಗಿಸುತ್ತೇವೆ ಆದ್ದರಿಂದ ಹೆಚ್ಚಳ ಮಾಡುತ್ತೇವೆ ನಂತರ ನಾವು ಭಾಗಶಃ ಉತ್ಪನ್ನಗಳನ್ನು ಇಲ್ಲಿ ಮತ್ತೆ ನಲ್ಲಿ ಮತ್ತು ನಲ್ಲಿ ಲೆಕ್ಕಾಚಾರ ಮಾಡಬೇಕಾಗಿದೆ ಆದ್ದರಿಂದ ನಾವು ನಲ್ಲಿ ಲೆಕ್ಕಾಚಾರ ಮಾಡೋಣ ಈ ಸಂದರ್ಭದಲ್ಲಿ ಏನಾಗುತ್ತದೆ ಆದ್ದರಿಂದ ನಾವು ಈಗ ಅನ್ನು ಲೆಕ್ಕಾಚಾರ ಮಾಡುತ್ತಿದ್ದೇವೆ ನಾವು ಮಿತಿಯನ್ನು ಎಂದು ತೆಗೆದುಕೊಳ್ಳೋಣ ಇದು ಮತ್ತು ನಾವು ತೆಗೆದುಕೊಳ್ಳಬೇಕು ಆದ್ದರಿಂದ ಹೆಚ್ಚಳ ಮಾಡಿ ಯನ್ನು ಹಾಗೆ ಉಳಿಸಿ ಕಾರ್ಯದ ಹೆಚ್ಚಳವನ್ನು ಪಡೆದು ಬಳಿಕ ಏರಿಕೆ ಭಾಗಿಸಲಾಗುತ್ತದೆ ಆದ್ದರಿಂದ ಇದು x ಗೆ ಸಂಬಂಧಿಸಿದ ಭಾಗಶಃ ಉತ್ಪನ್ನವಾಗಿರುತ್ತದೆ ಇಲ್ಲಿ ಮಿತಿ 0 ಕ್ಕೆ ಹೋಗುತ್ತದೆ ಆದ್ದರಿಂದ ಇದು ಆಗುತ್ತದೆ ಆದ್ದರಿಂದ ಈ ರದ್ದಾಗುತ್ತದೆ ಮತ್ತು ಈಗ ಎಂದು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ ಪದವು 0 ಆಗುತ್ತದೆ ಮತ್ತು ನಾವು ಅನ್ನು ಪಡೆಯುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಉಳಿಯುತ್ತದೆ ಇಲ್ಲಿ ಈ ಉತ್ಪನ್ನ ನಾವು ಎಂದು ಗಳಿಸುತ್ತೇವೆ ಈ ಸಂದರ್ಭದಲ್ಲಿ ಈಗ ಪಡೆಯೋಣ ಇಲ್ಲಿ ಒಂದು ವಾದವೂ 0 ಆಗಿದ್ದು ಅದನ್ನು ಗುಣಿಸಿರುವುದರಿಂದ ಇದು 0 ಆಗುತ್ತದೆ ಆದ್ದರಿಂದ ಮತ್ತೆ ಲೆಕ್ಕಾಚಾರ ಮಾಡುವ ಅಗತ್ಯವಿಲ್ಲ ಈಗ ನಾವು ಹೊಂದಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ಆಗುವುದರಿಂದ ಇದು 1 ಆಗಿ ಪರಿಣಮಿಸುತ್ತದೆ ಆದ್ದರಿಂದ ಈ ಎರಡು ಉತ್ಪನ್ನಗಳು ಮತ್ತೆ ಈ ಮೂಲದಲ್ಲಿ ಸಮನಾಗಿರುವುದಿಲ್ಲ ಆದ್ದರಿಂದ ಇದರರ್ಥ ಅವು ನಿರಂತರವಾಗಿರುವುದಿಲ್ಲ ಏಕೆಂದರೆ ಈ ಉತ್ಪನ್ನಗಳು ನಿರಂತರವಾಗಿದ್ದರೆ ನಾವು ಅಲ್ಲಿ ಮಿಶ್ರ ಉತ್ಪನ್ನಗಳ ಸಮಾನತೆಯನ್ನು ಪಡೆಯುತ್ತೇವೆ ಆದ್ದರಿಂದ ಅಲ್ಲಿ ಅವು ಖಂಡಿತವಾಗಿಯೂ ನಿರಂತರವಾಗಿಲ್ಲ ಎಂಬುದನ್ನು ನಾವು ಪರಿಶೀಲಿಸಬಹುದು ಆದ್ದರಿಂದ ಈಗ ಎರಡರ ನಿರಂತರತೆಯ ಪರಿಶೀಲನೆಯಾಗಬೇಕಾಗಿದೆ ಆದ್ದರಿಂದಈ ಮಿಶ್ರ ಉತ್ಪನ್ನಗಳನ್ನು ನಿರಂತರತೆಯನ್ನು ಪರೀಕ್ಷಿಸಲು ನಾವು ನಲ್ಲಿ ಮಿಶ್ರ ಉತ್ಪನ್ನಗಳ ಸಮಾನತೆಯನ್ನು ಪಡೆಯಬೇಕು ಆದ್ದರಿಂದ ಇಲ್ಲಿ ನಲ್ಲಿ ನಾವು ಲೆಕ್ಕಾಚಾರ ಮಾಡಿದರೆ ಅಥವಾ ಗೆ ಸಮನಾಗಿಲ್ಲದಿದ್ದಾಗ ನಾವು ಪರಿಶೀಲಿಸಬೇಕು ಆದ್ದರಿಂದ ಇಲ್ಲಿ ಇಲ್ಲಿ ಎಲ್ಲಾ ಹಂತಗಳಲ್ಲಿ ಯಾವುದೇ ಸಮಸ್ಯೆಯಿಲ್ಲ ನಾವು ಈ ಉತ್ಪನ್ನವನ್ನು ಅಥವಾ ಅನ್ನು ಸ್ಥಿರವಾಗಿರಿಸಿ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಇಲ್ಲಿ ನೀವು ಗೆ ಸಂಬಂಧಿಸಿದಂತೆ ನ ವ್ಯುತ್ಪನ್ನವನ್ನು ತೆಗೆದುಕೊಳ್ಳಲು ಬಯಸಿದರೆ ಏನಾಗುತ್ತದೆ ಆದ್ದರಿಂದ ಇಲ್ಲಿ ಬರುವ ಕೋಶoಟ್ ನಿಯಮವನ್ನು ಉಪಯೋಗಿಸಿದಾಗ ಗೆ ಸಂಬಂಧಿಸಿದಂತೆ ಈ ಉತ್ಪನ್ನವು ಆಗುತ್ತದೆ ಆದ್ದರಿಂದ ಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನ ಎಂದು ಪಡೆಯುತ್ತೇವೆ ಈಗ ನಾವು y ಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನವನ್ನು ಈ ಬಿಂದುಗಳಲ್ಲಿ ಲೆಕ್ಕಾಚಾರ ಮಾಡಬಹುದು ಮತ್ತು ಆದಾಗ ಲೆಕ್ಕಾಚಾರ ಮಾಡಲು ಯಾವುದೇ ಸಮಸ್ಯೆ ಹೊಂದಿಲ್ಲ ಆದ್ದರಿಂದ ನಾವು ಇಲ್ಲಿ ಈ ಉತ್ಪನ್ನವನ್ನು ಪಡೆಯಲು x ನ್ನು ಸ್ಥಿರವಾಗಿ ಸಬೇಕು ಆದ್ದರಿಂದ ಈ ಪ್ರಕಾರವಾಗಿ ಮಾಡಿದಾಗ ಇಲ್ಲಿ ಸಿಗುತ್ತದೆ ನಾವು ನ್ನ ಸ್ಥಿರವಾಗಿಸಿ y ಸಂಬಂಧಿಸಿದಂತೆ ಈ ಒಂದು ಉತ್ಪನ್ನ ತೆಗೆದರೆ ಇಲ್ಲಿ ನಾವು ಈ ಪದವನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಆಗಿರುವಾಗ ಈ ಭಾಗಶಃ ವ್ಯುತ್ಪನ್ನ ಅನ್ನು ಹೊಂದಿದ್ದೇವೆ ಈಗ ನಾವು ಇತರ ಹಂತಗಳಲ್ಲಿಯೂ ಲೆಕ್ಕಾಚಾರ ಮಾಡಬೇಕು ಆದ್ದರಿಂದ ಮೊದಲನೆಯದಾಗಿ ಗಮನಿಸಬೇಕಾಗಿರುವುದು ನಾವು ಇಲ್ಲಿ ಭಾಗಶಃ ವ್ಯುತ್ಪನ್ನವನ್ನು ಮೊದಲು y ಗೆ ಸಂಬಂಧಿಸಿದಂತೆ ಮತ್ತು ನಂತರ x ಗೆ ಸಂಬಂಧಿಸಿದಂತೆ ಪಡೆದಾಗ ನಾವು ಮೊದಲಿನ ಮೌಲ್ಯವನ್ನು ಪಡೆಯುತ್ತೇವೆ ಕಾರಣ ಸ್ಪಷ್ಟವಾಗಿದೆ ಏಕೆಂದರೆ ನಾವು ಈ ಉತ್ತಮ ಕಾರ್ಯವನ್ನು ಹೊಂದಿದ್ದೇವೆ ಮತ್ತು ಅದು ಖಂಡಿತವಾಗಿಯೂ ನಿರಂತರವಾಗಿರುತ್ತದೆ ಎಂದು ನಾವು ಸಾಬೀತುಪಡಿಸಬಹುದು ಆದ್ದರಿಂದ ಈ ಎಲ್ಲಾ ಉತ್ಪನ್ನಗಳು ಈ ಹಂತಗಳಲ್ಲಿ ಸಮಾನವಾಗಿರಬೇಕು ಅಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಸಮಸ್ಯೆಯು ಕಾರ್ಯವನ್ನು 0 ನಲ್ಲಿ ವ್ಯಾಖ್ಯಾನಿಸಿದಾಗ ಬರುತ್ತದೆ ಆದ್ದರಿಂದ ಆ ಸಮಯದಲ್ಲಿ ನಾವು ಜಾಗರೂಕರಾಗಿರಬೇಕು ಇತರ ಎಲ್ಲಾ ಹಂತಗಳಲ್ಲಿ ಖಂಡಿತವಾಗಿಯೂ ಉತ್ಪನ್ನಗಳು ನಿರಂತರವಾಗಿರುತ್ತವೆ ಮತ್ತು ಮೌಲ್ಯವು ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಇದನ್ನು ಮತ್ತೆ ಲೆಕ್ಕಾಚಾರ ಮಾಡಬೇಕಾಗಿಲ್ಲ ಒಬ್ಬರು ಇದನ್ನು ಪರಿಶೀಲಿಸಬಹುದು ಆದ್ದರಿಂದ ಕೆಲವರು ಮೊದಲು ಭಾಗಶಃ ವ್ಯುತ್ಪನ್ನವನ್ನು ಗೆ ಸಂಬಂಧಿಸಿದಂತೆ ಮತ್ತು ನಂತರ ಗೆ ಸಂಬಂಧಿಸಿದಂತೆ ಲೆಕ್ಕಾಚಾರ ಮಾಡಬಹುದು ತದನಂತರ ನಾವು ಒಂದೇ ರೀತಿಯ ಅಭಿವ್ಯಕ್ತಿಯನ್ನು ಪಡೆಯುತ್ತೇವೆ ಎಂದು ಗಮನಿಸಬಹುದು ಈಗ ಇದರ ನಿರಂತರತೆಯನ್ನು ಪರಿಶೀಲಿಸಲು ಈ ನ ಮಿತಿಯನ್ನು ನಾವು ಈಗ ತೆಗೆದುಕೊಳ್ಳಬೇಕಾಗಿದೆ ಈಗ ನಾವು ತೆಗೆದುಕೊಂಡರೆ ಈ ವಿಶೇಷ ಮಾರ್ಗದಲ್ಲಿ ಏನಾಗುತ್ತದೆ ಇದನ್ನು ಮೊದಲು ತೆರವುಗೊಳಿಸೋಣ ಆದ್ದರಿಂದ ಈಗ ಏನಾಗುತ್ತದೆ ಏಕೆಂದರೆ ಆದ್ದರಿಂದ ನಾವು ಇಲ್ಲಿಹಾಕಿದರೆ ಏನಾಗುತ್ತದೆ ಆದ್ದರಿಂದ ನಾವು ತದನಂತರ ನಾವು ಎಂದು ಮಿತಿಯನ್ನು ತೆಗೆದುಕೊಳ್ಳಬಹುದು ಏಕೆಂದರೆ ಈ ಮಾರ್ಗವು ನಮ್ಮನ್ನು ಮೂಲಕ್ಕೆ ಕರೆದೊಯ್ಯುತ್ತದೆ ಮತ್ತು ಈಗ ಆಗಿದ್ದರೆ ಏಕೆಂದರೆ ನಾವು ಮತ್ತು ಈಗ ಆದ್ದರಿಂದ ಇಲ್ಲಿ ಮತ್ತು ಆದ್ದರಿಂದ ಹೊರತುಪಡಿಸಿ ಎಲ್ಲವೂ ರದ್ದುಗೊಳ್ಳುತ್ತದೆ ಮತ್ತು ನಾವು ಆದ್ದರಿಂದ ಈ ಹಾದಿಯಲ್ಲಿ ಈಗ ಮಿತಿ m ನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇದು ಮಾರ್ಗವನ್ನು ಅವಲಂಬಿಸಿರುತ್ತದೆ ಇದರರ್ಥ ಈ ಮಿತಿ ಅಸ್ತಿತ್ವದಲ್ಲಿಲ್ಲ ಮತ್ತು ಈಗ ನಾವು ಕಾರ್ಯವು ನಿರಂತರವಾಗಿಲ್ಲ ಎಂದು ಹೇಳಬಹುದು ಏಕೆಂದರೆ ನಿರಂತರತೆಗಾಗಿ ಈ ಮಿತಿ ಅಸ್ತಿತ್ವದಲ್ಲಿರಬೇಕು ಮತ್ತು 0 0 ಹಂತದಲ್ಲಿನ ವ್ಯುತ್ಪನ್ನಕ್ಕೆ ತಲುಪಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಭಾಗಶಃ ಉತ್ಪನ್ನ ಅಥವಾ ಗಳು ನಿರಂತರವಾಗಿರುವುದಿಲ್ಲ ಅದು ಸ್ಪಷ್ಟವಾಗಿತ್ತು ಏಕೆಂದರೆ ಆ ಮೌಲ್ಯಗಳು ನಾವು ಗಮನಿಸಿದಂತೆ ಒಂದೇ ಆಗಿರಲಿಲ್ಲ ಮತ್ತು ಈ ಎರಡು ಉತ್ಪನ್ನಗಳು ನಿರಂತರವಾಗಿದ್ದರೆ ಮೌಲ್ಯವು ಸಹ ಸಮನಾಗಿರಬೇಕು ಎಂಬ ಫಲಿತಾಂಶ ನಮಗೆ ತಿಳಿದಿದೆ ಆದ್ದರಿಂದ ಮೌಲ್ಯವು 0 0ನಲ್ಲಿ ಸಮನಾವಾಗಿಲ್ಲ ಆದ್ದರಿಂದ ಸ್ವಾಭಾವಿಕವಾಗಿ ಈ ಕಾರ್ಯಗಳು ನಿರಂತರವಾಗಿರುವುದಿಲ್ಲ ಇಲ್ಲಿಂದ ನಾವು ನ್ನು ತೆಗೆದುಕೊಂಡಿದ್ದೇವೆ ಮತ್ತು ನಂತರ ಈ ಹಾದಿಯಲ್ಲಿ ಮಿತಿ ಮಾರ್ಗವನ್ನು ಅವಲಂಬಿಸಿರುತ್ತದೆ ಮತ್ತು ಆದ್ದರಿಂದ ಮಿತಿ ಅಸ್ತಿತ್ವದಲ್ಲಿಲ್ಲ ಮತ್ತು ಕಾರ್ಯವು ನಿರಂತರವಾಗಿರುವುದಿಲ್ಲ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಮಿತಿಯು ಮಾರ್ಗವನ್ನು ಅವಲಂಬಿಸಿರುತ್ತದೆ ಮತ್ತು ಆದ್ದರಿಂದ ಈ ಎರಡು 0 0 ನಲ್ಲಿ ನಿರಂತರವಾಗಿರುವುದಿಲ್ಲ ಈಗ ಮುಂದಿನ ಉದಾಹರಣೆಯು ಕಾರ್ಯವು ನಿರಂತರವಾಗಿರದಿದ್ದರೂ ಎರಡನೇ ಕ್ರಮದ ಭಾಗಶಃ ಉತ್ಪನ್ನದ ಅಸ್ತಿತ್ವವನ್ನು ತೋರಿಸುತ್ತದೆ ಮೊದಲ ಆದೇಶದ ಭಾಗಶಃ ಉತ್ಪನ್ನಗಳಿಗೆ ನಾವು ಫಲಿತಾಂಶವನ್ನು ಮೊದಲೇ ನೋಡಿದ್ದೇವೆ ಕಾರ್ಯವು ನಿರಂತರವಾಗಿಲ್ಲವಾದರು ಭಾಗಶಃ ಉತ್ಪನ್ನಗಳು ಅಸ್ತಿತ್ವದಲ್ಲಿದೆ ಮತ್ತು ಭಾಗಶಃ ವ್ಯುತ್ಪನ್ನ ಅಸ್ತಿತ್ವದಲ್ಲಿಲ್ಲ ಎಂದರು ಕಾರ್ಯವು ನಿರಂತರವಾಗಿದೆ ಇಲ್ಲಿ ಎರಡನೇ ಕ್ರಮದ ಭಾಗಶಃ ಉತ್ಪನ್ನಗಳು ಅಸ್ತಿತ್ವದಲ್ಲಿದೆ ಆದರೆ ಕಾರ್ಯವು ನಿರಂತರವಾಗಿರುವುದಿಲ್ಲ ಎನ್ನುವುದಕ್ಕೆ ನಾವು ಉದಾಹರಣೆ ಹೊಂದಿದ್ದೇವೆ ಆದ್ದರಿಂದ ಹೇಗೆ ನೀವು ಈ ಮಾರ್ಗವನ್ನು ತೆಗೆದುಕೊಂಡರೆ ಇದು ವಿಶೇಷ ಮಾರ್ಗವಾಗಿದ್ದು ಮತ್ತು ಈ ಮಾರ್ಗದಲ್ಲಿ ನಿರಂತರತೆಯನ್ನು ಪರಿಶೀಲಿಸಲು ಮಿತಿ ಏನಾಗಲಿದೆ ಎಂದು ಪಡೆಯಲು ಪ್ರಯತ್ನಿಸಿ ಆದ್ದರಿಂದ ಇಲ್ಲಿ ಮತ್ತು ನಂತರ ಮತ್ತು ಆದಾಗ ಇದು ನಮ್ಮನ್ನು ಮೂಲಕ್ಕೆ ಕರೆದೊಯ್ಯುತ್ತದೆ ಎಂಬುದನ್ನು ಮತ್ತೆ ಗಮನಿಸಿ ಆದ್ದರಿಂದ ಈ ಮಾರ್ಗವು ಸರಿಯಾಗಿದೆ ಅದು ನಮ್ಮನ್ನು ಮೂಲಕ್ಕೆ ಕರೆದೊಯ್ಯುತ್ತಿದೆ ಮತ್ತು ನಾವು ಇಲ್ಲಿ ಎಂದು ಮಿತಿಯನ್ನು ಪರಿಶೀಲಿಸುತ್ತಿದ್ದೇವೆ ಈ ನಿರ್ದಿಷ್ಟ ಹಾದಿಯಲ್ಲಿ ಆಗುತ್ತದೆ ಹಾಗೂ ಎಂದು ಬದಲಾಯಿಸಿದಾಗ ನಮಗೆ ಸಿಗುತ್ತದೆ ಮತ್ತು ಈ ಸಂದರ್ಭದಲ್ಲಿ ಈಗ ಈ ಮಿತಿ ಏನು ಆದ್ದರಿಂದ ಈ ರದ್ದಾಗುತ್ತದೆ ನಾವು ತದನಂತರ ನಾವು ಮಿತಿಯನ್ನು ಎಂದು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ 00 ರೂಪಗಳನ್ನು ಪಡೆಯುತ್ತೇವೆ ನಾವು L'ಹಾಸ್ಪಿಟಲ್ ನಿಯಮವನ್ನು ಬಳಸಬೇಕಾಗುತ್ತದೆ ಆದ್ದರಿಂದ ಇದು ಈಗ ಇಲ್ಲಿ ಮಿತಿ ಆಗಿರುತ್ತದೆ ಆದರೆ ಮತ್ತೆ ಅದು 0 ಬೈ 0 ರೂಪ ಎಂದು ನಾವು ನೋಡುತ್ತೇವೆ ಆದ್ದರಿಂದ ನಾವು ಎಲ್ ಹಾಸ್ಪಿಟಲ್ ನಿಯಮವನ್ನು ಮತ್ತೆ ಅನ್ವಯಿಸಬೇಕಾಗಿದೆ ಆದ್ದರಿಂದ ಇಲ್ಲಿ ನಾವು ಇಲ್ಲಿ x ಇಲ್ಲದೆ 2 ಇರುತ್ತದೆ ಮತ್ತು ಈ ಸಂದರ್ಭದಲ್ಲಿ ನಾವು ಪ್ರಾಡಕ್ಟ್ ನಿಯಮ ಮಾಡಿ ವ್ಯುತ್ಪನ್ನವನ್ನು ಪಡೆದಾಗ ಸಹ ಇಲ್ಲಿ x ಇಲ್ಲದೆ 2 ಇರುತ್ತದೆ ಮತ್ತು ಉಳಿದವುಗಳಲ್ಲಿ ಕಾಣಿಸುತ್ತದೆ ಆದ್ದರಿಂದ x ನೊಂದಿಗೆ ಪದಗಳು ಮತ್ತು ನಂತರ ನಾವು ಇಲ್ಲಿ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಮಿತಿಯನ್ನು ತೆಗೆದುಕೊಂಡರೆ ಇದು 1 ಮತ್ತು ಇಲ್ಲಿ ಆಗುತ್ತದೆ ಆದ್ದರಿಂದ ಈ ಮಿತಿ 4 ಆಗಿದೆ ಮತ್ತು ಈಗ 00ಕ್ಕೆ ಹೋದಾಗ ಈ ಮಿತಿ ಕ್ಕೆ ಹೋಗುವುದಾಗಿ ಮತ್ತು 0 ಅಲ್ಲ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಇಲ್ಲಿ ಕಾರ್ಯ ಮೌಲ್ಯವು 0 ಆಗಿದೆ ಆದರೆ ಈ ನಿರ್ದಿಷ್ಟ ಹಾದಿಯಲ್ಲಿ ನಾವು ಮೌಲ್ಯವನ್ನು 4 ಎಂದು ನೋಡಿದ್ದೇವೆ ಆದ್ದರಿಂದ ಖಂಡಿತವಾಗಿಯೂ ಈ ಕಾರ್ಯವು ನಿರಂತರವಾಗಿರುವುದಿಲ್ಲ ಒಬ್ಬರು ಬೇರೆ ಮಾರ್ಗವನ್ನು ತೆಗೆದುಕೊಳ್ಳಬಹುದು ಮತ್ತು ಮಿತಿ ವಿಭಿನ್ನವಾಗಿದೆ ಎಂದು ತೋರಿಸಬಹುದು ಉದಾಹರಣೆಗೆ ನಾವು ಅನ್ನು 2x ಗೆ ಸಮಾನವಾಗಿದೆ ಎಂದುಕೊಂಡರೆ ನಾವು ಇಲ್ಲಿ ಈ ಮಾರ್ಗವನ್ನು ತೆಗೆದುಕೊಂಡರೆ ಮಿತಿ ವಿಭಿನ್ನವಾಗಿರುತ್ತದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ x 0 ಹಾಗೂ ಆದ್ದರಿಂದ ಅಂಶದಲ್ಲಿ ಘನ ಮತ್ತು 8 ಘನ ಮತ್ತು ನಂತರ ಛೇದದಲ್ಲಿ x ಮತ್ತು ಮೈನಸ್ 2x ಆಗಿದ್ದು ಇದರ ಮಿತಿಯು x ಸೊನ್ನೆಗೆ ಹೋದಾಗ ಇದು 0 ಆಗುತ್ತದೆ ಆದ್ದರಿಂದ ನಮಗೆ 2 ವಿಭಿನ್ನ ಮಾರ್ಗವಿದೆ ಒಂದು ಎಂಬುದು ಗೆ ಸಮಾನವಾಗಿರುತ್ತದೆ ಇನ್ನೊಂದು ಎಂಬುದು 2x ಗೆ ಸಮಾನವಾಗಿರುತ್ತದೆ ಆದರೆ ಇಲ್ಲಿ ಮಿತಿ 0 ಆಗಿರುತ್ತದೆ ಮತ್ತು ಅಲ್ಲಿ ಮಿತಿ 4 ಆಗಿತ್ತು ಆದ್ದರಿಂದ ಮಿತಿ ಅಸ್ತಿತ್ವದಲ್ಲಿಲ್ಲ ಎಂದು ತೀರ್ಮಾನಿಸಲಾಗುತ್ತದೆ ಮತ್ತು ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಕ್ರಿಯೆಯ ಮೌಲ್ಯವು 0 ಮತ್ತು ನಾವು ಈಗಾಗಲೇ ಒಂದು ಹಾದಿಯಲ್ಲಿ ಮೌಲ್ಯ 4 ಆಗಿದೆ ಆದ್ದರಿಂದ ಅಲ್ಲಿಯೇ ನಾವು ಕಾರ್ಯವು ನಿರಂತರವಲ್ಲ ಎಂದು ತೀರ್ಮಾನಿಸಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಕಾರ್ಯವು ನಿರಂತರವಾಗಿರುವುದಿಲ್ಲ ಆದರೆ ನಾವು ಏನು ಮಾಡಬಹುದು 0 0 ನಲ್ಲಿ ಅನ್ನು ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ 0 0 ನಲ್ಲಿ ವ್ಯಾಖ್ಯಾನ ತಕ್ಕಂತೆ ನಾವು ಹಲವಾರು ಬಾರಿ ಸಾಮಾನ್ಯ ವ್ಯಾಖ್ಯಾನ ಬಳಸಿದ್ದೇವೆ ತದನಂತರ ನಾವು ಇಲ್ಲಿಈ ಕಾರ್ಯ ಏನು ಎಂದು ನೋಡಬೇಕು ಆದ್ದರಿಂದ ನಾವು ಎಂದರೇನು ಎಂಬುದನ್ನು ನೋಡಬೇಕು ಆದ್ದರಿಂದ ಇಲ್ಲಿ ಮಿತಿ ಯಾಗಿರುತ್ತದೆ ಏಕೆಂದರೆ ಇಲ್ಲಿ x ಗೆ ಸಂಬಂಧಿಸಿದ ಭಾಗಶಃ ಉತ್ಪನ್ನ ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ಡೆಲ್ಟಾ ಬಳಸುವುದು ಉತ್ತಮ ಮತ್ತು ಸಾಮಾನ್ಯ ಪಾಯಿಂಟ್ನಲ್ಲಿ ಅನ್ನು ಲೆಕ್ಕಾಚಾರ ಮಾಡೋಣ ಆದ್ದರಿಂದ ಬದಲಿಗೆ ನಾವು ಈಗ ಇಲ್ಲಿ ಆಯ್ಕೆ ಮಾಡೋಣ ಬಳಿಕ ನಾವು ಎಂದು ಬದಲಿಸುತ್ತೇವೆ ಆದ್ದರಿಂದ ಯಾವುದೇ ಸಾಮಾನ್ಯ ಬಿಂದು ನಲ್ಲಿ ನಾವು ವ್ಯುತ್ಪನ್ನವನ್ನು ಲೆಕ್ಕಾಚಾರ ಮಾಡುತ್ತಿದ್ದೇವೆ ಆದ್ದರಿಂದ ಇಲ್ಲಿ ಮೊದಲ ಆರ್ಗ್ಯುಮೆಂಟ್ನಲ್ಲಿ ಹೆಚ್ಚಳವನ್ನು ಮಾಡಿ ಎರಡನೇ ಆರ್ಗ್ಯುಮೆಂಟ್ 0 ಆಗಿದ್ದು ಮತ್ತು ಮೈನಸ್ ಪಡೆದು ನಂತರ ನಿಂದ ಭಾಗಿಸಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಆಗುತ್ತದೆ ಏಕೆಂದರೆ ಎರಡನೇ ಆರ್ಗ್ಯುಮೆಂಟ್ 0 ಆಗಿರುತ್ತದೆ ಆದ್ದರಿಂದ ಇಲ್ಲಿ ಯಾವುದೇ ಪದವಿಲ್ಲ ಮತ್ತು ನಾವು ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈ ಫಲಿತಾಂಶವನ್ನು ಆಗಿ ಪಡೆಯುತ್ತೇವೆ ಆದ್ದರಿಂದ ಇದು ಮತ್ತು ಇದು ಲೆಕ್ಕಾಚಾರ ಮಾಡುವುದು ತುಂಬಾ ಸುಲಭ ಹಾಗೂ ಇದು ಆಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು 2 ಬಾರಿ ಹೊಂದಿದ್ದೇವೆ ಈಗ ಬಿಂದುವಿನಲ್ಲಿ ಆದ ಪರಿಣಾಮವಾಗಿ ಇಲ್ಲ ಆದ್ದರಿಂದ ಆದ್ದರಿಂದ ಗೆ ಸಂಬಂಧಿಸಿದಂತೆ ಎರಡನೇ ಕ್ರಮದ ವ್ಯುತ್ಪನ್ನವನ್ನು ನಾವು ಈ ಕಾರ್ಯಕ್ಕೆ ನೋಡಿದ್ದೇವೆ ಮತ್ತು ಅದು 2 ಆಗಿರುತ್ತದೆ ಈಗ ನಾವು ಮೊದಲು ಮಾಡಿದಂತೆ ಗೆ ಸಂಬಂಧಿಸಿದಂತೆ ವ್ಯುತ್ಪನ್ನವನ್ನು ಸಹ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಈಗ ನಾವು ಮೊದಲಿನಂತೆ ಅನ್ನು ಲೆಕ್ಕಾಚಾರ ಮಾಡಬೇಕು ಒಂದು ಮೈನಸ್ ಕಾಣಿಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಪಡೆಯುತ್ತೇವೆ ಮತ್ತು 0 0 ನಲ್ಲಿ ಈ 0 ಆಗಿರುತ್ತದೆ ಆದ್ದರಿಂದ ಈಗ ಈ y ಗೆ ಸಂಬಂಧಿಸಿದಂತೆ ಎರಡನೇ ಆದೇಶದ ಉತ್ಪನ್ನ ಆಗಿರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ಕಾರ್ಯವು ನಿರಂತರವಾಗಿರಲಿಲ್ಲ ಎಂದು ನೋಡಿದ್ದೇವೆ ಆದರೆ ನಾವು ಎರಡನೇ ಕ್ರಮದ ವ್ಯುತ್ಪನ್ನವನ್ನು ಹೊಂದಿದ್ದೇವೆ ಮೊದಲ ಕ್ರಮವನ್ನು ಮಾತ್ರವಲ್ಲದೆ ಎರಡನೇ ಕ್ರಮದ ಉತ್ಪನ್ನಗಳ ಅಸ್ತಿತ್ವವನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ಇಂದಿನ ಉಪನ್ಯಾಸದ ತೀರ್ಮಾನವೇನು ನಾವು ಈಗ ಉನ್ನತ ಕ್ರಮದ ಭಾಗಶಃ ಕ್ರಮದ ವ್ಯುತ್ಪನ್ನವನ್ನು ಕಲಿತಿದ್ದೇವೆ ಈ ಎರಡು ಮಿಶ್ರ ಕ್ರಮಾಂಕದ ಭಾಗಶಃ ಉತ್ಪನ್ನಗಳು ಸಮಾನವೆಂದು ಖಚಿತಪಡಿಸಿಕೊಳ್ಳಲು ಭಾಗಶಃ ಉತ್ಪನ್ನದ ನಿರಂತರತೆಯು ಸಾಕಾಗುತ್ತದೆ ಎಂದು ನಾವು ನೋಡಿದ್ದೇವೆ ಅಥವಾ ಅವು ಸಮಾನವಾಗಿಲ್ಲದಿದ್ದರೆ ಇದರರ್ಥ ಈ ಭಾಗಶಃ ಆದೇಶದ ಉತ್ಪನ್ನಗಳು ಆ ಸಂದರ್ಭದಲ್ಲಿ ನಿರಂತರವಾಗಿರುವುದಿಲ್ಲ ಆದ್ದರಿಂದ ಈ ಉಪನ್ಯಾಸವನ್ನು ತಯಾರಿಸಲು ಬಳಸುವ ಉಲ್ಲೇಖಗಳು ಇವು